ನಮಸ್ಕಾರ ಮತ್ತು NPTEL ಕೋರ್ಸ್ನಲ್ಲಿ ಸೆಕ್ಯೂರ್ ಸಿಸ್ಟಮ್ ಎಂಜಿನಿಯರಿಂಗ್ಗಾಗಿ ಈ ಪ್ರದರ್ಶನಕ್ಕೆ ಸ್ವಾಗತ ಈ ಪ್ರದರ್ಶನದಲ್ಲಿ ಮತ್ತು ಅದನ್ನು ಅನುಸರಿಸುವಲ್ಲಿ ನಾವು ಪ್ರೋಗ್ರಾಂಗೆ ಪೇಲೋಡ್ ಅನ್ನು ಹೇಗೆ ಇಂಜೆಕ್ಟ್ ಮಾಡಬಹುದು ಮತ್ತು ಆ ಪೇಲೋಡ್ ಅನ್ನು ಕಾರ್ಯಗತಗೊಳಿಸಲು ಹೇಗೆ ಕಾರಣವಾಗಬಹುದು ಎಂಬುದನ್ನು ನಾವು ನೋಡುತ್ತೇವೆ ನಿರ್ದಿಷ್ಟವಾಗಿ ನಾವು ಪೇಲೋಡ್ ಅನ್ನು ವಿವರವಾಗಿ ನೋಡುತ್ತಿದ್ದೇವೆ ಮತ್ತು ಆ ಪೇಲೋಡ್ ಅನ್ನು ಎಲ್ಲಿ ಮತ್ತು ಹೇಗೆ ಮಾರ್ಪಡಿಸಬಹುದು ಎಂಬುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಈ ಕೋಡ್ ಬಿಟ್ ಬಕೆಟ್ ರೆಪೊಸಿಟರಿಯಲ್ಲಿ ಇರುತ್ತದೆ ನಾವು ಮಾಡಿದ ಎಲ್ಲಾ ಇತರ ವೀಡಿಯೊಗಳಂತೆ ಇದೆ ಆದ್ದರಿಂದ ನಾವು nptel codesmodule2 ಗೆ ಹೋಗಿ ಮತ್ತು testcode c ಫೈಲ್ ಅನ್ನು ನೋಡುತ್ತೇವೆ Vim ಬಳಸಿ ಫೈಲ್ ತೆರೆಯುವುದು ನೀವು ಇಲ್ಲಿ ನೋಡಬಹುದು ಇದು ನಿಜವಾಗಿಯೂ ಸಣ್ಣ C ಪ್ರೋಗ್ರಾಂ ಆಗಿದೆ ಇದು ಎರಡು ಕಾರ್ಯಗಳನ್ನು ಒಳಗೊಂಡಿದೆ ಮೊದಲನೆಯದು copier ಕಾರ್ಯ ಮತ್ತು main ಕಾರ್ಯ main ಕಾರ್ಯವು copier ಫಂಕ್ಷನ್ ಅನ್ನು ಆಹ್ವಾನಿಸುತ್ತದೆ ಮತ್ತು ಆರ್ಗ್ಯುಮೆಂಟ್ 1 ಅನ್ನು argv1 ರವಾನಿಸುತ್ತದೆ ಇದು ಮುಖ್ಯ ಆಜ್ಞಾ ಸಾಲಿನಿಂದ ಪಡೆದದ್ದು ಮತ್ತು copier ನಂತರ ಕಾರ್ಯಗತಗೊಳ್ಳುತ್ತದೆ ಇದು ಕ್ಯಾರೆಕ್ಟರ್ ಪಾಯಿಂಟರ್ STR ಅನ್ನು ತೆಗೆದುಕೊಳ್ಳುತ್ತದೆ ಅದು ಬಫರ್ ಎಂಬ ಸ್ಥಳೀಯ ಬಫರ್ ಅನ್ನು ಸೃಷ್ಟಿಸುತ್ತದೆ ಮತ್ತು ನಂತರ STR ನಿಂದ ಬಫರ್ಗೆ ನಕಲು ಮಾಡಲು strcpy ಅನ್ನು ಆಹ್ವಾನಿಸುತ್ತದೆ ಆದ್ದರಿಂದ STR ನಿಂದ 0 ಅಥವಾ ಶೂನ್ಯ ಅಕ್ಷರವನ್ನು STR ನಲ್ಲಿ ಪಡೆಯುವವರೆಗೆ STR ನಿಂದ ಬಫರ್ಗೆ ಅಕ್ಷರದಿಂದ ನಕಲು ಮಾಡುವುದನ್ನು strcpy ಮುಂದುವರಿಸುತ್ತದೆ ಎಂಬುದನ್ನು ಗಮನಿಸಿ ಈ ನಿರ್ದಿಷ್ಟ ಕಾರ್ಯಕ್ರಮದಲ್ಲಿ ಗಮನಿಸಬೇಕಾದ ಮೊದಲ ವಿಷಯವೆಂದರೆ ದುರ್ಬಲತೆ Strcpy ಕಾರ್ಯಾಚರಣೆಯಿಂದಾಗಿ ದುರ್ಬಲತೆ ಬರುತ್ತದೆ ಆದ್ದರಿಂದ argv1 ಯಾವುದೇ ಅನಿಯಂತ್ರಿತ ಗಾತ್ರದ್ದಾಗಿರಬಹುದು ಎಂಬುದನ್ನು ಗಮನಿಸಿ ಆದ್ದರಿಂದ ಇದು ಈ ನಿರ್ದಿಷ್ಟ ಕಾರ್ಯಕ್ರಮದ ಬಳಕೆದಾರರ ನಿಯಂತ್ರಣದಲ್ಲಿದೆ ಆದ್ದರಿಂದ ಈ ಬಳಕೆದಾರರು 100 ಬೈಟ್ಗಳಿಗಿಂತ ದೊಡ್ಡದಾದ argv1 ಗಾಗಿ ಯಾವುದೇ ಉದ್ದವನ್ನು ಸೂಚಿಸಬಹುದು ಮತ್ತು 100 ಬೈಟ್ಗಳ ಒಳಗೆ ಶೂನ್ಯ ಮುಕ್ತಾಯದ ಅಕ್ಷರವಿಲ್ಲದಿದ್ದರೆ strcpy ಓವರ್ಫ್ಲೋ ಬಫರ್ ಅನ್ನು ಕಾರ್ಯಗತಗೊಳಿಸುವುದನ್ನು ಮುಂದುವರಿಸುತ್ತದೆ ಆದ್ದರಿಂದ ನಾವು ಇದನ್ನು ಮೊದಲು ಕ್ರಿಯೆಯಲ್ಲಿ ನೋಡುತ್ತೇವೆ ಹಿಂದಿನ ವೀಡಿಯೊದಲ್ಲಿ ಬಳಸಿದ gcc ಆಯ್ಕೆಗಳನ್ನು ಬಳಸಿ ನಾವು ಮೊದಲು ಟೆಸ್ಟ್ಕೋಡ್ ಅನ್ನು ಕಾರ್ಯಗತಗೊಳಿಸುತ್ತೇವೆ ಈಗ ನಾವು testcode ಅನ್ನು ಮಾನ್ಯವಾದ ಇನ್ಪುಟ್ನೊಂದಿಗೆ ರನ್ ಮಾಡುತ್ತೇವೆ ಉದಾಹರಣೆಗೆ 5 A ಗಳು ನಾವು ನೋಡಿದಾಗ ಪ್ರೋಗ್ರಾಂ ಕಾರ್ಯಗತಗೊಳ್ಳುತ್ತದೆ ಮತ್ತು ನಾವು ಪರದೆಯ ಮೇಲೆ "done" ಎಂದು ತೋರಿಸುತ್ತೇವೆ ಆದ್ದರಿಂದ ಇಲ್ಲಿ ಏನಾಗುತ್ತಿದೆ ಎಂದರೆ STR ನಲ್ಲಿರುವ ಸ್ಟ್ರಿಂಗ್ ಅನ್ನು ಬಫರ್ಗೆ ನಕಲಿಸಲಾಗುತ್ತದೆ copier ಕಾರ್ಯವು ಹಿಂತಿರುಗುತ್ತದೆ ಮತ್ತು "done" ಎಂದು ಮುದ್ರಿಸಲಾಗುತ್ತದೆ ಈಗ ನಾವು ಇನ್ಪುಟ್ನ ಉದ್ದವನ್ನು ಹೆಚ್ಚಿಸಿದಾಗ ಏನಾಗುತ್ತದೆ ಎಂದು ನೋಡಿ ಆದ್ದರಿಂದ ನಾವು testcode ಅನ್ನು ಹೇಳುತ್ತೇವೆ ಮತ್ತು 100 ಬೈಟ್ಗಳಿಗಿಂತ ಗಣನೀಯವಾಗಿ ದೊಡ್ಡದಾದ ಇನ್ಪುಟ್ನ ಉದ್ದವನ್ನು ಹೆಚ್ಚಿಸಿದ್ದೇವೆ ಮತ್ತು ಇಲ್ಲಿ ನಾವು ನೋಡುವುದು ಪ್ರೋಗ್ರಾಂ ಸೆಗ್ಮೆಂಟೇಶನ್ ದೋಷದೊಂದಿಗೆ ಕೊನೆಗೊಳ್ಳುತ್ತದೆ ಈ ವಿಭಜನೆಯ ದೋಷಕ್ಕೆ ಕಾರಣವೇನು ಎಂಬುದನ್ನು ನಾವು ಮೊದಲು ತನಿಖೆ ಮಾಡುತ್ತೇವೆ ಮತ್ತು ಈ ತನಿಖೆಯನ್ನು ಮಾಡಲು ನಾವು GDB ಯನ್ನು ಬಳಸುವ ಮೊದಲು ನೋಡಿದ್ದೇವೆ ಆದ್ದರಿಂದ ನಾವು GDB ಯನ್ನು ಈ ಕೆಳಗಿನಂತೆ ನಡೆಸುತ್ತೇವೆ ನಾವು ಪ್ರೋಗ್ರಾಂ ಅನ್ನು ಪಟ್ಟಿ ಮಾಡಬಹುದು ಮತ್ತು ಲೈನ್ ಸಂಖ್ಯೆ 10 ರಲ್ಲಿ ಬ್ರೇಕ್ ಪಾಯಿಂಟ್ ಹಾಕಬಹುದು ಮತ್ತು ನಂತರ ನಾವು ಈ ಕೋಡ್ ಅನ್ನು GDB ಮೂಲಕ ರನ್ ಮಾಡಬಹುದು ಒಳಹರಿವುಗಳನ್ನು ಸಹ ಸೂಚಿಸಿ ನಾವು argv1 ಮೂಲಕ ಅತಿ ದೊಡ್ಡ ಒಳಹರಿವನ್ನು ಸೂಚಿಸುತ್ತೇವೆ ಆದ್ದರಿಂದ argv1 ಎಂಬುದು A ಗಳ ಸರಣಿಯಾಗಿದ್ದು ನಂತರ ಈ ಎರಡನೇ ಪ್ಯಾರಾಮೀಟರ್ argv1 ಮೂಲಕ main ಕಾರ್ಯಕ್ಕೆ ವರ್ಗಾಯಿಸಲ್ಪಡುತ್ತದೆ ಸರಿ ಇಲ್ಲಿ ಏನಾಗಲಿದೆ ಎಂದರೆ ನಾವು GDB ಮೂಲಕ ಓಡುತ್ತಿರುವುದರಿಂದ ಮತ್ತು ಸಾಲು ಸಂಖ್ಯೆ 10 ರಲ್ಲಿ ಬ್ರೇಕ್ ಪಾಯಿಂಟ್ ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಬ್ರೇಕ್ ಪಾಯಿಂಟ್ ಅನ್ನು ಹೊಡೆಯುತ್ತೇವೆ ಮತ್ತು ನಂತರ ನಾವು ಸಾಲು ಸಂಖ್ಯೆ 7 ರಲ್ಲಿ ಇನ್ನೊಂದು ಬ್ರೇಕ್ ಪಾಯಿಂಟ್ ಅನ್ನು ಹಾಕುತ್ತೇವೆ ಆದ್ದರಿಂದ ಲೈನ್ ಸಂಖ್ಯೆ 7 copier ಫಂಕ್ಷನ್ ಅಂತ್ಯವನ್ನು ಒಳಗೊಂಡಿದೆ ಲೈನ್ ಸಂಖ್ಯೆ 7 ಅನ್ನು ಪಡೆಯುತ್ತದೆ strcpy ಅದರ ಎಕ್ಸಿಕ್ಯುಷನ್ಪೂರ್ಣಗೊಳಿಸಿದ ನಂತರ ಲೈನ್ ಸಂಖ್ಯೆ 7 ಅನ್ನು ಮುರಿಯಿರಿ ಮತ್ತು ಎಸ್ಎಕ್ಯುಷ ಮುಂದುವರಿಸಲು ನಾವು C ಆಜ್ಞೆಯನ್ನು ಹಾಕುತ್ತೇವೆ ಆದ್ದರಿಂದ ಈಗ ಏನಾಗುತ್ತಿದೆ ಎಂದರೆ STR 41414141 ಗೆ ಸಮನಾಗಿದೆ ಎಂದು ನಾವು ಇಲ್ಲಿ ದೋಷವನ್ನು ನೋಡುತ್ತೇವೆ ದೋಷವೆಂದರೆ ಅದು 0x41414141 ವಿಳಾಸದಲ್ಲಿ ಮೆಮೊರಿಯನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಈಗ ನಾವು ಸ್ವಲ್ಪ ವಿವರವಾಗಿ ತನಿಖೆ ಮಾಡಬಹುದು ಮತ್ತು ನಿಜವಾಗಿ ಏನಾಗುತ್ತಿದೆ ಎಂದು ನೋಡಬಹುದು ಆದ್ದರಿಂದ ನಾವು ಮೊದಲು ನೋಡುತ್ತೇವೆ ಇಡೀ ಸ್ಟಾಕ್ gdb info registers esp and gdb x32x esp ಮಾಹಿತಿಯನ್ನು ಬಳಸಿ ನೋಂದಾಯಿಸಲಾಗಿದೆ ಮತ್ತು ಸ್ಟಾಕ್ನ ವಿಷಯಗಳನ್ನು ನೀಡುತ್ತದೆ ಆದ್ದರಿಂದ ಇಲ್ಲಿ ನೀವು ಗಮನಿಸುವುದೇನೆಂದರೆ ಇಡೀ ಸ್ಟಾಕ್ 41 ರೊಂದಿಗೆ ತುಂಬಿದೆ ಈಗ 41 A ಅಕ್ಷರಕ್ಕೆ ASCII ಮೌಲ್ಯವಾಗಿದೆ ಆದ್ದರಿಂದ ಏನಾಯಿತು ಎಂದರೆ ಬಫರ್ ಹರಿದುಹೋಗಿದೆ ಮತ್ತು ಇಡೀ ಸ್ಟಾಕ್ ಸ್ಟ್ಯಾಕ್ನಲ್ಲಿರುವ ರಿಟರ್ನ್ ವಿಳಾಸದ ವಿಷಯಗಳಿಂದ ಕೂಡಿದೆ ಮತ್ತು ಅದನ್ನು ಏನು ಬದಲಾಯಿಸಲಾಗಿದೆ ಇದರೊಂದಿಗೆ ಈ ಮೌಲ್ಯಗಳು 41414141 ಆಗಿದೆ ಈಗ strcpy ಯ ಕಾರ್ಯಗತಗೊಳಿಸುವಿಕೆಯ ಕೊನೆಯಲ್ಲಿ ಈ ನಿರ್ದಿಷ್ಟ ಫಂಕ್ಷನ್ copier ಅದನ್ನು ಹಿಂದಿರುಗಿಸಲು ಪ್ರಯತ್ನಿಸಿದಾಗ ಸ್ಟಾಕ್ನಲ್ಲಿ ನಿರೀಕ್ಷಿತ ಸ್ಥಳದಿಂದ ರಿಟರ್ನ್ ವಿಳಾಸವನ್ನು ಆರಿಸಿಕೊಳ್ಳುತ್ತದೆ ಮತ್ತು ಅದು ಪಡೆಯುವುದು ಈ ಮೌಲ್ಯ 41414141 ಮತ್ತು ಅವರ RET ಸೂಚನೆಯ ಸಮಯದಲ್ಲಿ ಅದನ್ನು ಬದಲಾಯಿಸಲು ಪ್ರಯತ್ನಿಸುತ್ತದೆ ಈ ಸ್ಥಳಕ್ಕೆ ಸೂಚನಾ ಪಾಯಿಂಟರ್ ಬದಲಿಸುತ್ತದೆ ಈಗ ಈ ಸ್ಥಳದಿಂದ ಹೆಚ್ಚಿನ ಎಕ್ಸಿಕ್ಯುಷನ್ ವಿಭಜನೆಯ ದೋಷಕ್ಕೆ ಕಾರಣವಾಗಬಹುದು ಏಕೆಂದರೆ ಇದು ಅಮಾನ್ಯ ಸ್ಥಳವಾಗಿದೆ ಆದ್ದರಿಂದ ಮುಂದಿನ ವೀಡಿಯೋದಲ್ಲಿ ನಾವು ನೋಡುವುದೇನೆಂದರೆ ನಾವು ಅದೇ testcode ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಈ testcode ಅನ್ನು ನಾವು ಹೇಗೆ ಬಳಸಿಕೊಳ್ಳಬಹುದು ಮತ್ತು ನಿರ್ದಿಷ್ಟ ಪೇಲೋಡ್ ಅನ್ನು ಕಾರ್ಯಗತಗೊಳಿಸಲು ಈ testcode ಅನ್ನು ಹೇಗೆ ಜಾರಿಗೊಳಿಸಬಹುದು ಎಂಬುದನ್ನು ನೋಡುತ್ತೇವೆ ಆದ್ದರಿಂದ ಮುಂದಿನ ವೀಡಿಯೊದಲ್ಲಿ ನಾವು ಪ್ರೋಗ್ರಾಂ ಅನ್ನು ಕ್ರ್ಯಾಶ್ ಮಾಡುವ ಬದಲು ಈ ಪ್ರೋಗ್ರಾಂನಿಂದ ಕಾರ್ಯಗತಗೊಳಿಸಲು ನಮ್ಮ ಆಯ್ಕೆಯ ಒಂದು ನಿರ್ದಿಷ್ಟ ಪೇಲೋಡ್ ಅನ್ನು ಒತ್ತಾಯಿಸುತ್ತೇವೆ